ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 59 ಸಮಜಾತೀಯವಾಗಿರದ ರೇಖಾತ್ಮಕ ಸಮೀಕರಣಗಳ ಪರಿಹಾರದ ಕುರಿತು ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಹಿಂದಿನ ಉಪನ್ಯಾಸದಿಂದ ಮರುಕಳಿಸೋಣ ನಿರ್ದಿಷ್ಟವಾಗಿ ನಾವು ನಿಶ್ಚಿತ ಅನುಕಲನಗಳ ಬಗ್ಗೆ ಮತ್ತು ನಿಶ್ಚಿತ ಅನುಕಲನಗಳನ್ನು ಕಂಡುಹಿಡಿಯುವ ಪರಿಹಾರ ತಂತ್ರಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ನಿಶ್ಚಿತ ಅನುಕಲನವನ್ನು ಪಡೆಯುವ ಸಾಮಾನ್ಯ ವಿಧಾನವನ್ನು ನಾವು ಹೊಂದಿದ್ದೇವೆ ಇದು ಯಾವುದೇ ನಿಶ್ಚಿತ ಅನುಕಲನವನ್ನು ಪಡೆಯಲು ಬಳಸಬಹುದಾದ ಸಾಮಾನ್ಯ ರೂಪವಾಗಿದೆ ಆದರೆ ನಾವು ಈ ವಿಶೇಷ ರೂಪವನ್ನು ಚರ್ಚಿಸಿದ್ದೇವೆ X ಈ ಘಾತೀಯ ಉತ್ಪನ್ನವಾದಾಗ ಅಂದರೆ e ಘಾತಾಂಕ ax ಆ ಸಂದರ್ಭದಲ್ಲಿ ನಾವು ಇದನ್ನು ಅರಿತುಕೊಂಡಿದ್ದೇವೆ ಇಲ್ಲಿ ಆದರೆ ಇದು ಇಲ್ಲಿರುವ ಅಂಶವಾಗಿತ್ತು ಇಲ್ಲದಿದ್ದರೆ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ ಈ FA 0 ಆಗಿದ್ದರೆ ಈ ಎಂಬ ಅಂಶವನ್ನು ಹೊಂದಿರಬೇಕು ಎಂದು ನಾವು ತಿಳಿದುಕೊಂಡಿದ್ದೇವೆ ಏಕೆಂದರೆ ಇಲ್ಲಿ ನಾವು ಈ f a 0 ಕ್ಕೆ ಸಮಾನವಾಗಿದೆ ಎಂದು ಪಡೆಯಲು ಅದು ಕಾರಣ ಇಲ್ಲಿ ಒಂದು ಅಪವರ್ತನ ಇರಬೇಕು r 1 2 3 ಮತ್ತು ಹೀಗೆ ಯಾವುದೇ ಪೂರ್ಣಾಂಕವಾಗಿರಬಹುದು ಅಂತಹ ಸಂದರ್ಭದಲ್ಲಿ ನಾವು ಒಂದು ಘಾತೀಯ ಉತ್ಪನ್ನವನ್ನು 1 ಭಾಗಿಸು D ಮೈನಸ್ a ಪವರ್ r ಅನ್ನು ಅನ್ವಯಿಸುವಾಗ ನಾವು ಇದನ್ನು ಪಡೆಯುತ್ತೇವೆ

ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಬಲಭಾಗದಲ್ಲಿರುವ x ಇದು ಸೈನ್ ಉತ್ಪನ್ನದ ಮೇಲೆ ಕೊಸೈನ್ ಉತ್ಪನ್ನ ರೂಪದಲ್ಲಿರುವಾಗ ಆ ಸಂದರ್ಭದಲ್ಲಿ ನಿಶ್ಚಿತ ಅನುಕಲನಗಳನ್ನು ಪಡೆಯಲು ಬಳಸಬಹುದಾದ ಕೆಲವು ನೇರ ಫಲಿತಾಂಶಗಳನ್ನು ನಾವು ಪಡೆಯಬಹುದೇ ಈ ಫಲಿತಾಂಶವನ್ನು ಪಡೆಯಲು ಬಲಭಾಗವು ಸೈನ್ ಉತ್ಪನ್ನ ಅಥವಾ ಕೊಸೈನ್ ಉತ್ಪನ್ನದಲ್ಲಿದ್ದಾಗ ನಿಶ್ಚಿತ ಅನುಕಲನವನ್ನು ಪಡೆಯಲು ನಾವು ಮೊದಲು ಈ ಸಣ್ಣ ಫಲಿತಾಂಶವನ್ನು ಇಲ್ಲಿ ನೋಡುತ್ತೇವೆ ಅಂದರೆ ಇಲ್ಲಿ ಆಲ್ಫಾ ಬೀಟಾ ಸ್ಥಿರಾಂಕವಾಗಿದ್ದರೆ ನಂತರ ಮತ್ತು ಆದ್ದರಿಂದ ಇದನ್ನು ಇಲ್ಲಿ ಅನ್ವಯಿಸಿದಾಗ

ಆದರಿಂದ ಈ ಫಲಿತಾಂಶವನ್ನು ಪಡೆದು ನಾವು ಅರಿತುಕೊಂಡಿದ್ದೇವೆ

ಮತ್ತೊಮ್ಮೆ ಸಂಕ್ಷಿಪ್ತವಾಗಿ X ಇದು or ರೂಪದಲ್ಲಿದ್ದರೆ ಎರಡು ಸನ್ನಿವೇಶಗಳಲ್ಲಿ ಇದನ್ನು ಈ ರೀತಿಯಾಗಿ ನಿಭಾಯಿಸಬಹುದು ಷರತ್ತು ಇದ್ದಾಗ

ಆಧಾರದ ಮೇಲೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವು ಇಲ್ಲಿ ಇದನ್ನು ಮೌಲ್ಯಮಾಪನ ಮಾಡಲು ಬಯಸುತ್ತೇವೆ

ಇಲ್ಲಿ ನಾವು ಈ ಇತರ ಪ್ರಕರಣವನ್ನು ಹೊಂದಿದ್ದೇವೆ ಈ ಆಗಿದ್ದರೆ ಆ ಸಂದರ್ಭದಲ್ಲಿ ನಿಶ್ಚಿತ ಅನುಕಲನವು ಏನು ಎಂಬುದರ ಬಗ್ಗೆ ನಾವು ಈಗ ಕಲಿಯುತ್ತೇವೆ

ಪರಿಗಣಿಸಿ

ಆದ್ದರಿಂದ ಈಗ ನಾವು ಇದನ್ನು ಪಡೆಯಲು ಬಯಸುತ್ತೇವೆ

ಈ ಎರಡು ಪ್ರಮುಖ ಫಲಿತಾಂಶಗಳನ್ನು ಈಗ ಸಂಕ್ಷಿಪ್ತವಾಗಿ ಹೇಳಲು ನಾವು ಏನು ಹೊಂದಿದ್ದೇವೆ ಕೇವಲ ಒಂದು ಉದಾಹರಣೆ ಈ ನ ಸಾಮಾನ್ಯ ಪರಿಹಾರವನ್ನು ಕಂಡುಕೊಳ್ಳಿ ಮತ್ತು ಮೊದಲು ನಾವು ಸಾಮಾನ್ಯ ಪರಿಹಾರವನ್ನು ಕಂಡುಹಿಡಿಯಬೇಕು ನಾವು ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಕಂಡುಹಿಡಿಯಬೇಕು ಅಥವಾ ಅದನ್ನು ನಾವು ಪೂರಕ ಉತ್ಪನ್ನಗಳು ಎಂದು ಕರೆಯುತ್ತೇವೆ ಇದರ ಪೂರಕ ಉತ್ಪನ್ನಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅಲ್ಲಿ ಸಹಾಯಕ ಸಮೀಕರಣವು ಆಗಿರುತ್ತದೆ ಮತ್ತು ನಂತರ ಪೂರಕ ಉತ್ಪನ್ನವು ಘಾತೀಯ ಅನ್ನು ತೆಗೆದುಕೊಳ್ಳುತ್ತದೆ ಇದು ಈ ಅವಕಲನ ಸಮೀಕರಣದ ಸಹಾಯಕ ಉತ್ಪನ್ನವಾಗಿದೆ ತದನಂತರ ನಾವು ನಿಶ್ಚಿತ ಅನುಕಲನವನ್ನು ಪಡೆಯುತ್ತೇವೆ ಅದು ಈ ರೂಪವನ್ನು ಪಡೆಯುತ್ತದೆ ನಾವು ಇಲ್ಲಿ ಮಾತನಾಡುತ್ತಿರುವ ಫಲಿತಾಂಶ ಅದು ಸಾಮಾನ್ಯ ಪರಿಹಾರವು ಕೇವಲ ಪೂರಕ ಉತ್ಪನ್ನ ಮತ್ತು ಈ ನಿಶ್ಚಿತ ಅನುಕಲನವಾಗಿರುತ್ತದೆ ಇನ್ನೂ ಎರಡು ನಿಯಮಗಳನ್ನು ಇಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ನಾವು ವ್ಯುತ್ಪತ್ತಿಗೆ ಹೋಗುವುದಿಲ್ಲ ನಾವು ಇಲ್ಲಿ ನಿಯಮಗಳನ್ನು ಬರೆಯುತ್ತೇವೆ ಪ್ರಮಾನ m ನ ಬಹುಘಾತೀಯವಾಗಿದ್ದರೆ ಇದನ್ನು ಹೇಗೆ ನಿರ್ವಹಿಸುವುದು ಉದಾಹರಣೆಯ ಸಹಾಯದಿಂದ ಕಲ್ಪನೆಯನ್ನು ಸರಿಯಾಗಿ ವಿವರಿಸಲಾಗುವುದು ಈ ನಿರ್ವಾಹಕ ಉತ್ಪನ್ನದಿಂದ ನಿಂದ ಕಡಿಮೆ ಪ್ರಮಾನದ ಪದವನ್ನು ತೆಗೆದುಕೊಳ್ಳಿ ಆದ್ದರಿಂದ ಇದನ್ನು ಈ ಗೆ ಇಳಿಸಬಹುದು ನಾವು ಈ ಯನ್ನು ಛೇದದಲ್ಲಿ ಹೊಂದಿದ್ದೇವೆ ಮತ್ತು ಅಲ್ಲಿಂದ ಕಡಿಮೆ ಪ್ರಮಾನ ಇರುವ ಪದವನ್ನು ನಾವುತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ರೂಪದಲ್ಲಿರುವುದನ್ನು ಪಡೆಯುತ್ತೇವೆ ಸಾಮಾನ್ಯವಾಗಿ ಈ ಆಲ್ಫಾ ಅಲ್ಲಿನ ಹೆಚ್ಚಿನ ಸಂದರ್ಭಗಳಲ್ಲಿ 1 ಆಗಿರುತ್ತದೆ ಮತ್ತು ನಾವು ಇದನ್ನು ಮಾಡಿದಾಗ ನಾವು ಇದನ್ನು ಅಂಶಕ್ಕೆ ಕರೆದೊಯ್ಯುತ್ತೇವೆ ಮತ್ತು ನಂತರ ನಾವು ಅದನ್ನು ವಿಸ್ತರಿಸುತ್ತೇವೆ ಸುಲಭವಾಗಿ ನಿಭಾಯಿಸಬಹುದಾದ ಅವಕಲನ ನಿರ್ವಾಹಕವನ್ನು ನಾವು ವಿಸ್ತರಣೆಯಲ್ಲಿ ಮಾತ್ರ ಪಡೆಯುತ್ತೇವೆ ಆದರೆ ಇದು ಸುಲಭ ನಾವು x ಘಾತಾ೦ಕ m ನಂತಹ ಬಲಭಾಗವನ್ನು ಹೊಂದಿರುವಾಗ ಇದು ಸಾಧ್ಯ ಏಕೆಂದರೆ ಈ ಅವಕಲನ ನಿರ್ವಾಹಕ ನಾವು x ಘಾತಾ೦ಕ m ಮೇಲೆ ಅನ್ವಯಿಸಿದಾಗ ಅಲ್ಲಿ ಈ ಬಹುಘಾತೀಯ ಫಲಿತಾಂಶ ಸಿಗುತ್ತದೆ ನಾವು ಆ ನಿಷ್ಪನ್ನ ಪದಗಳನ್ನು ಅಲ್ಲಿ ನಿಖರವಾಗಿ ಪಡೆಯಬಹುದು ಹೆಚ್ಚಾಗಿ ನಾವು ಇದನ್ನು ಅಂಶಕ್ಕೆ ತೆಗೆದುಕೊಂಡಾಗ ಈ ವಿಸ್ತರಣೆಗಳನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಈ ಕಲ್ಪನೆಯನ್ನು ಮತ್ತೆ ಸಾಮಾನ್ಯವಾಗಿಸಲು ಇಲ್ಲಿ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ನಾವು ಹೊಂದಿದ್ದೇವೆ ಈ ಬಹುಘಾತೀಯ ಪದ ಮತ್ತು ನಾವು ಏನು ಮಾಡುತ್ತೇವೆ ನಾವು ಈ ಛೇದದಿಂದ ಈ ಕಡಿಮೆ ದರ್ಜೆಯ ಪದವನ್ನು ತೆಗೆದುಕೊಳ್ಳುತ್ತೇವೆ ಅಂದರೆ ಆದ್ದರಿಂದ

ಮತ್ತು ನಾವು ಅದನ್ನು ವಿಸ್ತರಿಸಿದಾಗ ನಾವು ತೆಗೆದುಕೊಂಡ ಅಂಶ ಹಾಗಾದರೆ ಈಗ X ಆಗಿದ್ದಾಗ ಇದು ನೇರ ಸೂತ್ರವಾಗಿದೆ V ಎಂಬುದು x ನ ಯಾವುದೇ ಉತ್ಪನ್ನವಾಗಿದ್ದು ಅದು ಈ ರೂಪವನ್ನು ಪಡೆಯುತ್ತದೆ ಆದ್ದರಿಂದ ಅದು ನಾವು ಬಳಸುವ ಒಂದು ರೀತಿಯ ವರ್ಗಾವಣೆ ಪ್ರಮೇಯ ಫಲಿತಾಂಶವನ್ನು ಇಲ್ಲಿ ವರ್ಗಾಯಿಸುತ್ತಾ ಮತ್ತೆ ಒಂದು ಉದಾಹರಣೆಯನ್ನು ತೋರಿಸಲು ಇದರ ಆಧಾರದ ಮೇಲೆ ನಾವು ಹೊಂದಿದ್ದೇವೆ ಸರಿ ಆದ್ದರಿಂದ ಇದು ಬಳಸಬಹುದಾದ ಅಂತಿಮ ನೇರ ಸೂತ್ರವಾಗಿದೆ ಮತ್ತು ನಾವು ಈಗ ಇಲ್ಲಿ ಮತ್ತೆ ಪುರಾವೆಗಳನ್ನು ಒದಗಿಸುತ್ತಿಲ್ಲ ಆದ್ದರಿಂದ ಆದ್ದರಿಂದ ಈ ಸೂತ್ರದೊಂದಿಗೆ ನಾವು ಈ ಉದಾಹರಣೆಯಲ್ಲಿರುವಂತೆ ನಿಶ್ಚಿತ ಅನುಕಲನವನ್ನು ನೇರವಾಗಿ ಪಡೆಯಬಹುದು ನಾವು ಇದನ್ನು ಮೌಲ್ಯಮಾಪನ ಮಾಡಬೇಕು ಅದನ್ನು ಹೇಗೆ ಮಾಡಬೇಕೆಂದು ನಾವು ಈಗಾಗಲೇ ಕಲಿತಿದ್ದೇವೆ ಇದನ್ನು ಹಾಗೆ ಮಾಡಬಹುದು ಈಗ ಪಠ್ಯದ ಅಂತ್ಯಕ್ಕೆ ಬರುತ್ತಿದ್ದೇವೆ ನಾವು ಹಲವಾರು ನೇರ ಸೂತ್ರಗಳನ್ನು ಕಲಿತಿದ್ದೇವೆ ಅದರಲ್ಲಿ ಒಂದು ಇದು ಮತ್ತು ಇದು ಬಲಭಾಗದಲ್ಲಿರುವ ಈ ಬಹುಘಾತೀಯವಾಗಿದ್ದಾಗ ಈ ಆಲೋಚನೆಯು ಕಾರ್ಯನಿರ್ವಹಿಸುತ್ತದೆ ನಾವು ಈ ಛೇದವನ್ನು ಎಂದು ಬರೆಯಬಹುದು ಅದನ್ನು ನಾವು ಅಂಶಕ್ಕೆ ತೆಗೆದುಕೊಂಡು ವಿಸ್ತರಿಸಬಹುದು ನಾವು ಮತ್ತೊಂದು ನೇರ ಸೂತ್ರಗಳನ್ನು ಹೊಂದಿದ್ದೇವೆ ಈ ನಿಶ್ಚಿತ ಅನುಕಲನವನ್ನು ಪಡೆಯುವ ಬಗ್ಗೆ ನಾವು ಅನೇಕ ತಂತ್ರಗಳನ್ನು ನೋಡಿದ್ದೇವೆ ಪೂರಕ ಉತ್ಪನ್ನವನ್ನು ಅಥವಾ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದನ್ನೂ ನಾವು ಕಲಿತಿದ್ದೇವೆ ಸಮಜಾತೀಯವಾಗಿರದ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಕಂಡುಹಿಡಿಯಲು ನಾವು ಈ ಪೂರಕ ಉತ್ಪನ್ನ ಮತ್ತು ನಿಶ್ಚಿತ ಅನುಕಲನವನ್ನು ಸೇರಿಸಬೇಕಾಗಿದೆ ಅದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕಲಿತಿದ್ದೇವೆ ಉಪನ್ಯಾಸಗಳನ್ನು ತಯಾರಿಸಲು ಬಳಸಲಾದ ಉಲ್ಲೇಖಗಳು ಇವು ನಿಮ್ಮ ಗಮನಕ್ಕೆ ಧನ್ಯವಾದಗಳು